ನಾವೀಗ ಐಐಟಿ ಖರಗ್ ಪುರದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿನ ಫ್ರಿಕ್ಷನ್ ಸ್ಟಿರ್ ವೆಲ್ಡಿಂಗ್ ಫೆಸಿಲಿಟಿನಲ್ಲಿದ್ದೇವೆ ನನ್ನ ಜೊತೆಗೆ ಈ ಒಂದು ಪ್ರಯೋಗಾಲಯದ ಮುಖ್ಯಸ್ಥರಾದ ಪ್ರೊಫೆಸರ್ ಎಸ್ ಪಾಲ್ ಅವರು ಇದ್ದಾರೆ ಇಲ್ಲಿ ನಮ್ಮ ಉದ್ದೇಶ ಏನು ಅಂತ ಅಂದರೆ ನಿಮಗೆ ಸೈಬರ್ ಫಿಸಿಕಲ್ ಸಿಸ್ಟಮ್ ಗಳ ಸೈಬರ್ ಫಿಸಿಕಲ್ ಸಿಸ್ಟಮ್ ಕಾನ್ಸೆಪ್ಟ್ ಮತ್ತು IIoT ಗಳ ಉಪಯೋಗವನ್ನು ತೋರಿಸುವುದು ಹಿಂದಿನ ಲೆಕ್ಚರ್ ಗಳಲ್ಲಿ ನಾವು ನೋಡಿದಂತೆ ಇವುಗಳು ಇಂಡಸ್ಟ್ರಿ4 0 ಕಾನ್ಸೆಪ್ಟ್ ಗಳಿಗೆ ಮುಖ್ಯವಾದ ಕಾಂಟ್ರೀಬ್ಯೂಟರ್ ಗಳು ಈಗ ನನ್ನೊಂದಿಗೆ ಪ್ರೊಫೆಸರ್ ಎಸ್ ಪಾಲ್ ಅವರಿದ್ದಾರೆ ಅವರು ಈ ತರಹದ ಫ್ರಿಕ್ಷನ್ ಸ್ಟಿರ್ ವೆಲ್ಡಿಂಗ್ ಸೈಬರ್ ಫಿಸಿಕಲ್ ಸಿಸ್ಟಮ್ ಹೇಗಾಗುತ್ತದೆ ಯಾವ ಇಂಪ್ಯಾಕ್ಟ್ ನಿಂದ ಎಂದು ವಿವರಿಸಲಿದ್ದಾರೆ ನಿಮಗೆ ಸೈಬರ್ ಫಿಸಿಕಲ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ರೀಕ್ಯಾಪ್ ಮಾಡಲು ನಮ್ಮಲ್ಲಿ ಫಿಸಿಕಲ್ ಸಿಸ್ಟಮ್ ಇದೆ ಅಂದರೆ ನಿಜವಾಗಲೂ ಕೆಲಸವನ್ನು ಮಾಡಬಹುದಾದ ಮಷೀನ್ ಮತ್ತು ಸೈಬರ್ ಕಂಪೋನೆಂಟ್ ಜೊತೆಜೊತೆಗೆ ಕೆಲಸ ಮಾಡುವಂತದ್ದು ಈ ಒಂದು ಮಷೀನ್ ಗೆ ಜೋಡಿಸುವಂತಹ ವಿವಿಧ ಸೆನ್ಸರ್ ಗಳಿವೆ ಮತ್ತು ಅವುಗಳನ್ನು ನಾವೀಗ ನಿಮಗೆ ತೋರಿಸಲಿದ್ದೇವೆ ಮತ್ತು ಸೆನ್ಸರ್ ಗಳು ಬಹಳಷ್ಟು ಡಾಟಾವನ್ನು ಸಂಗ್ರಹಿಸುತ್ತವೆ ಅದರ ಆಧಾರದ ಮೇಲೆ ಕೆಲವು ಅಕ್ಚುಯೇಶನ್ ಮಾಡಲಾಗುತ್ತದೆ ಮತ್ತು ಅದರ ಪರಿಣಾಮವಾಗಿ ಕೆಲವು ರೀತಿಯ ನಿಯಂತ್ರಣ ಮಾಡಲಾಗುತ್ತದೆ ನಮ್ಮಲ್ಲಿ ಸೆನ್ಸಿಂಗ್ ಕಂಪೋನೆಂಟ್ ಕಂಪ್ಯೂಟಿಂಗ್ ಕಂಪೋನೆಂಟ್ ಮತ್ತು ಕೌಂಟರ್ ಕಂಪೋನೆಂಟ್ ಇವೆ ಎಲ್ಲವೂ ಜೊತೆಜೊತೆಯಾಗಿ ಕೆಲಸ ಮಾಡುತ್ತಿವೆ ಇದೆ ಸೈಬರ್ ಫಿಸಿಕಲ್ ಸಿಸ್ಟಮ್ ಮತ್ತು ಫ್ರಿಕ್ಷನ್ ಸ್ಟಿರ್ ವೆಲ್ಡಿಂಗ್ ಮಷೀನ್ ಈ ಸೈಬರ್ ಫಿಸಿಕಲ್ ಸಿಸ್ಟಮ್ ಗೆ ಒಂದು ಒಳ್ಳೆಯ ಉದಾಹರಣೆ ಇವುಗಳೆಲ್ಲವೂ ಇಂಡಸ್ಟ್ರಿ4 0 ಡವಲಪ್ ಮೆಂಟಿಗೆ ಮುಖ್ಯವಾದ ಕಾಂಟ್ರೀಬ್ಯೂಟರ್ ಗಳು ಫ್ರಿಕ್ಷನ್ ಸ್ಟಿರ್ ವೆಲ್ಡಿಂಗ್ ಪ್ರೋಸಸ್ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದರ ಬಗ್ಗೆ ನೀವು ವಿವರಿಸಿ ಪ್ರೊಫೆಸರ್ ಪಾಲ್ ಯ ಥ್ಯಾಂಕ್ಯು ಥ್ಯಾಂಕ್ಯು ಪ್ರೊಫೆಸರ್ ಮಿಶ್ರಾ ಫ್ರಿಕ್ಷನ್ ಸ್ಟಿರ್ ವೆಲ್ಡಿಂಗ್ ಎನ್ನುವುದು ಸಾಲಿಡ್ ಸ್ಟೇಟ್ ಜೋಯಿನಿಂಗ್ ಪ್ರೋಸಸ್ ಹಾಗಂದರೆ ಇದು ತುಂಬಾ ಅಡ್ವಾನ್ಸ್ಡ್ ನಿಮಗೆ ಗೊತ್ತಿರುವ ಜೋಯಿನಿಂಗ್ ಟೆಕ್ನಿಕ್ ಇದು ಮತ್ತು ನಿಮಗೆ ಗೊತ್ತಿರುವ ಹಾಗೆ ಇದು ಫ್ಯೂಷನ್ ವೆಲ್ಡಿಂಗ್ ಪ್ರೋಸೆಸ್ ಗಿಂತ ಸ್ವಲ್ಪ ಬೇರೆಯಾಗಿದೆ ಯಾಕೆಂದರೆ ಫ್ಯೂಷನ್ ವೆಲ್ದಿಂಗ್ ಕೇಸಿನಲ್ಲಿ ನಾವು ಮೆಟೀರಿಯಲ್ ಮೆಲ್ಟ್ ಮಾಡುತ್ತೇವೆ ಮತ್ತು ನಂತರ ನಿಮಗೆ ಗೊತ್ತಿರುವಂತೆ ಸೋಲಿಡಿಫೈಕೇಶನ್ ನಂತರ ಜಾಯಿಂಟ್ ಮತ್ತು ಇತ್ಯಾದಿ ನೀವು ಪಡೆಯುತ್ತೀರಿ ಹಾಗಾಗಿ ಆದಷ್ಟು ಬೇಗ ನಾನು ಪ್ರೋಸೆಸ್ ಬಗ್ಗೆ ವಿವರಿಸುತ್ತೇನೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಎರಡು ಪ್ಲೇಟ್ ಗಳು ಜಾಯಿನ್ ಆಗಬೇಕೆಂದುಕೊಳ್ಳೋಣ ಅವುಗಳು ಆರ್ಕ್ ವೆಲ್ಡಿಂಗ್ ಕಾನ್ಫಿಗರೇಶನ್ ನಲ್ಲಿ ಒಂದರ ಪಕ್ಕ ಒಂದು ಇವೆ ಮತ್ತು ಈ ಟೂಲ್ ಉಪಯೋಗಿಸುತ್ತೇವೆ ಟೂಲ್ ನಲ್ಲಿ ಪಿನ್ ಎಂದು ಕರೆಯಲ್ಪಡುವ ಪ್ರೋಜೆಕ್ಟೆಡ್ ಪಾರ್ಟ್ ಇದೆ ಮತ್ತು ಶೋಲ್ಡರ್ ಎಂದು ಕರೆಯಲ್ಪಡುವ ಫ್ಲಾಟ್ ಪಾರ್ಟ್ ಇದೆ ಟೂಲ್ ನ ಮೇಲಿನ ಸರ್ಫೇಸ್ ಅನ್ನು ಈ ಫ್ಲಾಟ್ ಪಾರ್ಟ್ ಎಲ್ಲಿಯವರೆಗೆ ಮುಟ್ಟುವುದಿಲ್ಲವೋ ಆವರೆಗೆ ಟೂಲ್ ಜೋಯಿನಿಂಗ್ ಲೈನಿನಲ್ಲಿ ತಿರುಗುತ್ತಿರುತ್ತದೆ ಮತ್ತು ಪ್ಲನ್ಜ್ ಮಾಡುತ್ತಿರುತ್ತದೆ ಹಾಗಾಗಿ ಇಲ್ಲಿ ಟೂಲ್ ಪ್ಲಾಟ್ಫಾರ್ಮ್ ಮತ್ತು ಜಾಬ್ ಸರ್ಫೇಸ್ ನಡುವೆ ಫ್ರಿಕ್ಷನ್ ಇರುತ್ತದೆ ಹಾಗಾಗಿ ಫ್ರಿಕ್ಷನ್ ಎನ್ನುವ ಇಲ್ಲಿದೆ ಫ್ರಿಕ್ಷನ್ ಶಾಖದ ಉತ್ಪಾದನೆಗೆ ನೆರವಾಗುತ್ತಿದೆ ಮತ್ತು ಪಿನ್ನ ಚಲನೆಯಿಂದಾಗಿ ಪ್ಲಾಸ್ಟಿಕ್ ಡಿಫಾರ್ಮ್ ಆಗುತ್ತದೆ ಆದ್ದರಿಂದ ಒಂದು ಕಡೆಯಿಂದ ಮೆಟಿರಿಯಲ್ ಅನ್ನು ಇನ್ನೊಂದಕ್ಕೆ ಸ್ಥಳಾಂತರಿಸಲಾಗುತ್ತದೆ ಅದು ಪ್ರಾರಂಭಿಕ ಕಾರ್ಯಾಚರಣೆಯಾಗಿದೆ ಅದಕ್ಕಾಗಿಯೇ ಎರಡನೇ ಹೆಸರು ಇದೆ ರಿಲೇಟಿವ್ ಮೂಮೆಂಟ್ ಇರುವುದರಿಂದ ಜಾಯಿನಿಂಗ್ ಆಗಿದೆ ಹಾಗಾಗಿ ಟೂಲ್ ಮೇಲೆ ಬಂದಾಗ ಅದು ರಂದ್ರವನ್ನ ಮಾಡುತ್ತದೆ ನಾನು ಹೇಳಿದಂತೆ ಈ ಪ್ರೊಸೆಸ್ಸಿನ ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ಮೆಲ್ಟಿಂಗ್ ಆಗುವುದಿಲ್ಲ ಆದ್ದರಿಂದ ಇದು ಸಾಲಿಡ್ ಜಾಯಿನಿಂಗ್ ಪ್ರೊಸೆಸ್ ಬಹುತೇಕ ಇಂಡಸ್ಟ್ರಿ ಇದನ್ನ ಈಗಾಗಲೇ ಉಪಯೋಗಿಸುತ್ತಿವೆ ಈ ಬೋರ್ಡ್ ನೋಡಿದರೆ ವಿವಿಧ ಅಪ್ಲಿಕೇಶನ್ಗಳು ನಿಮಗೆ ತಿಳಿಯುತ್ತವೆ ಈ ಆಪಲ್ ತರಾ ಇಲ್ಲಿ ಅಪ್ಲಿಕೇಶನ್ಗಳಿವೆ ಫ್ರಿಕ್ಷನ್ ವೆಲ್ಡಿಂಗ್ ಪ್ರೊಸೆಸ್ನಿಂದ ಇದರ ಮುಂಬಾಗ ಮತ್ತು ಹಿಂಬಾಗ ಎರಡನ್ನ ವೆಲ್ಡ್ ಮಾಡಲಾಗಿದೆ ನಮ್ಮಲ್ಲಿ ಹೈ ಸ್ಪೀಡ್ ರೈಲುಗಳ ಕ್ಯಾರೇಜುಗಳ ಉಧಾಹರಣೆಯಿದೆ ಸ್ಪೇಸ್ ಶಟಲ್ ಉಧಾಹರಣೆಯೂ ಸಹ ನಮ್ಮಲ್ಲಿದೆ ಆದ್ರೆ ನಾವು ನೋಡುವ ಉಧಾಹರಣೆಗಳೆಲ್ಲವೂ ಕೂಡ ಹೊರಗಿನ ವಿದೇಶಿ ಇಂಡಸ್ಟ್ರಿಗಳವು ಇದುವರೆಗೆ ಯಾವುದೇ ಭಾರತೀಯ ಇಂಡಸ್ಟ್ರಿ ಈ ಪ್ರೊಸೆಸ್ ಉಪಯೋಗಿಸಿಲ್ಲ ಆದ್ರೆ ಪೇಲೊಡ್ ಹೆಚ್ಚಿಸಲು ಈ ಪ್ರೊಸೆಸ್ ಅನ್ನು ವ್ಯಾಪಕವಾಗಿ ಉಪಯೋಗಿಸುವುದಾಗಿ ಇತ್ತೀಚಿಗೆ ಉಪಗ್ರಹ ಉಡಾವಣೆಯಲ್ಲಿ ಇಸ್ರೊದ ಚೇರ್ಮನ್ ಡಾ ಶಿವನ್ ಹೇಳಿಕೆಕೊಟ್ಟಿದ್ದಾರೆ ಈ ಪ್ರೊಸೆಸ್ಸಿನ ತುಂಬಾ ಸುಂದರವಾದ ಉಧಾಹರಣೆಯಂದ್ರೆ ಅಟೊಮೊಬೈಲ್ ಇಂಡಸ್ಟ್ರಿ ಯಾಕಂದ್ರೆ ಹಗುರವಾಗಿರುವುದರ ಬಗ್ಗೆ ನಾವು ಯಾವಾಗಲು ಚಿಂತಿಸಬೇಕಾಗುತ್ತದೆ ಹಾಗಾಗಿ ಹಗುರವಾಗಿರುವುದು ಅಂದ್ರೆ ವಿವಿಧ ಬೇರೆಬೇರೆ ಮಟಿರಿಯಲ್ಗಳ ವೆಲ್ಡಿಂಗ್ ಗೆ ಒದಗುವ ಪರಿಸ್ಥಿತಿ ನಮ್ಮಲ್ಲಿ ಹಲವಾರು ಉಧಾಹರಣೆಗಳಿವೆ ಅಂದ್ರೆ ಅಲ್ಯೂಮಿನಿಯಮ್ ಮತ್ತು ನಂತ್ರ ಸ್ಟೀಲ್ LAP ನಲ್ಲಿ ಒಂದು ವಿಭಿನ್ನವಾದ ಕಂಪೊಸಿಟ್ ಇದೆ ಮತ್ತು ಮ್ಯಾಗ್ನೆಷಿಯಂ ಮತ್ತು ನಂತ್ರ ಸ್ಟೀಲ್ ಇದೆ ನಾವು ಕೂಡ HDPE ಅಂದ್ರೆ ಹೈ ಡೆನ್ಸಿಟಿ ಪಾಲಿಎತೈಲೀನ್ ಕಾಪರ್ ಮತ್ತು ಅಲ್ಯೂಮಿನಿಯಂ ಮತ್ತು ಪೈಪ್ ಹೊಲ್ಡಿಂಗ್ ಒಳಗೊಂಡಂತೆ ವಿವಿಧ ಕಾನ್ಫಿಗರೇಶನ್ಸ್ ಉಪಯೋಗಿಸಿದ್ದೇವೆ ಈ ಪ್ರೊಸೆಸ್ ಅನ್ನು ಸಂಪೂರ್ಣವಾಗಿ ನಾವು ನಿಮಗೆ ತೋರಿಸಿದ್ದೇವೆ ಆದ್ರೆ ಪ್ರತಿಯೊಂದು ಇಂಡಸ್ಟ್ರಿಯೂ ಇವತ್ತಿನ ದಿನಗಳಲ್ಲಿ ಇಂಡಸ್ಟ್ರಿ4 0 ಗೆ ಬೇಕಾಗಿರುವ ಕಾಂಪ್ಲಿಯನ್ಸ್ ಬಗ್ಗೆ ಗಮನವಹಿಸಿವೆ ಈ ಕಾಂಪ್ಲಿಯನ್ಸಿಗೆ ಮುಖ್ಯವಾದದ್ದು ಏನೆಂದರೆ ನೀವು ಹೇಳಿದ ಹಾಗೆ ಸೆನ್ಸರ್ ಡಾಟ ಸಂಗ್ರಹಿಸಲು ಮತ್ತು ಅದರ ಮೇಲೆ ಕೆಲಸ ಮಾಡಲು ನಾವು ಹಲವು ಬಗೆಯ ಸೆನ್ಸರ್ಗಳನ್ನ ಉಪಯೋಗಿಸಬಹುದು ಆದ್ರೆ ಈ ಸೆನ್ಸರ್ಗಳ ಆಧಾರದ ಮೇಲೆ ಮಾಹಿತಿ ಮತ್ತು ನಿಮ್ಮ ಅನಾಲೆಸಿಸ್ ಅನಾಲೆಟಿಕ್ಸ್ ನೀವು ಪ್ರೊಸೆಸ್ ಅನ್ನು ಕಂಟ್ರೊಲ್ ಮಾಡಬೇಕು ಮತ್ತು ಫೀಡ್ ಬ್ಯಾಕ್ ಲೂಪ್ ಇಲ್ಲಿ ತುಂಬಾ ಪ್ರಮುಖವಾದದ್ದು ಈ ಆನ್ಲೈನ್ ಕಂಟ್ರೊಲ್ ಆನ್ ಲೈನ್ ಮಾನಿಟರಿಂಗ್ ಸಲುವಾಗಿ ನಮ್ಮಲ್ಲಿ ಮಾಡುಲ್ ಇದೆ ಮತ್ತು ಅನಲೈಸಿಸ್ ಮತ್ತು ಕಂಟ್ರೊಲ್ ಎಲ್ಲವೂ ಕ್ಲೌಡ್ ಆಧರಿಸಿ ಆಗುತ್ತದೆ ಈ ಮಷಿನಿನಲ್ಲಿ ನಾವು ಎರಡು ರೀತಿಯ ಸೆನ್ಸರ್ಗಳನ್ನ ಉಪಯೋಗಿಸಿದ್ದೇವೆ ಒಂದು ಇನ್ ಬಿಲ್ಟ್ ಆದ ನೋಡ್ ಸೆನ್ಸರ್ ನೋಡ್ ಸೆನ್ಸರ್ ಕೋರ್ಸ್ ಮಾಹಿತಿಯನ್ನ ಸೆನ್ಸ್ ಮಾಡುತ್ತದೆ ಯಾಕಂದ್ರೆ ವೆಲ್ಡಿಂಗ್ ಮಾಡುವಾಗ ಯಾವುದಾದ್ರು ಡಿಫೆಕ್ಟ್ ಕಂಡುಬಂದರೆ ಅದು ಈ ಫೋರ್ಸಿನ ಸಿಗ್ನೇಚರ್ ನಲ್ಲಿ ಕಂಡುಬರುತ್ತದೆ ಈ ಫೊರ್ಸ್ ಡಾಟ ಇದೇ ರೀತಿಯಾಗಿ ಕ್ಲೌಡಿಗೆ ಕಳಿಸಲಾಗುವುದು ನಾವು ಪವರ್ ಸೆನ್ಸರ್ ಕೂಡ ಹೊಂದಿದ್ದೇವೆ ಪವರ್ ಡೈರೆಕ್ಟ್ ಆಗಿದೆ ಮತ್ತು ಡಿಫೆಕ್ಟ್ಗಳ ಬಗ್ಗೆ ಪವರ್ ನೇರವಾದ ಸೂಚನೆ ಪಡೆದುಕೊಂಡಿದೆ ಅದಲ್ಲದೆ ನಾವು ಹೇಳುತ್ತಿರುವ ಡಿಫೆಕ್ಟ್ ಅಂದ್ರೆ ಡಿಫೆಕ್ಟ್ ಮಾದರಿಗಳು ಅಂತ ಅರ್ಥ ಮತ್ತು ಡಿಫೆಕ್ಟ್ ಗಳ ತೀವ್ರತೆ ಬೇರೆಬೇರೆ ವೆರೈಟಿಗಳ ಆಧಾರದ ಮೇಲೆ ಸಿಗ್ನೇಚರ್ ಬದಲಾಗುತ್ತದೆ ಮತ್ತು ಡಿಫೆಕ್ಟ್ ಗಳ ತೀವ್ರತೆ ಆಧಾರದ ಮೇಲೆ ಸಿಗ್ನೇಚರ್ ಬದಲಾಗುತ್ತದೆ ಹಾಗಾಗಿ ನಾವು ಈ ಎಲ್ಲಾ ಮಾಹಿತಿಯನ್ನ ಸಂಗರಹಿಸಿದ್ದೇವೆ ಮತ್ತು ಕ್ಲೌಡಿಗೆ ಕಳಿಸಿದ್ದೇವೆ ಬಾಕ್ಸ್ ಎನ್ನುವುದು ಇಂಜಿನ್ ಎನ್ನುವ ನಿರ್ಧಾರ ಕ್ಲೌಡಿನಲ್ಲಿ ನಮಗೆ ಸಿಕ್ಕಿದೆ ಮುಖ್ಯವಾಗಿ ಅನಲೆಟಿಕ್ಸ್ ಕ್ಲೌಡಿನಲ್ಲಿ ಪರ್ಫಾರ್ಮ್ ಮಾಡುಲಾಗುತ್ತದೆ ಅನಲೆಟಿಕ್ಸ್ ಕ್ಲೌಡಿನಲ್ಲಿ ಪರ್ಮಾಮ್ ಮಾಡಲಾಗುತ್ತದೆ ನೀವು ಖಂಡಿತವಾಗ್ಲೂ ಸರಿ ಮತ್ತು ನಂತ್ರ ನಾಲೆಡ್ಜ್ ಬಾಕ್ಸ್ನಿಂದ ಕ್ಲೌಡಿನಲ್ಲಿ ತೆಗೆದುಕೊಂಡ ನಿರ್ಧಾರ ಆಧಾರಿಸಿ ಹಾಗಾಗಿ ಡಾಟ ಅಂದ್ರೆ ಇನ್ರ್ಮೇಶನ್ ಕ್ಲೌಡಿನಿಂದ ಮಷಿನಿಗೆ ಇನ್ರ್ಮೇಶನ್ ಬರುತ್ತದೆ ನೀವು ಪಾರಮೀಟರ್ ಬದಲಾಯಿಸಿ ಪಾರಮೀಟರ್ ಅಂದ್ರೆ ವೆಲ್ಡಿಂಗ್ ಪಾರಮೀಟರ್ ರೊಟೆಸನಲ್ ಸ್ಪೀಡ್ ಮತ್ತು ಲೀನಿಯರ್ ಸ್ಪೀಡ್ ಹಾಗಾಗಿ ಅದು ಬೇರೆಯೇ ಕೇಸ್ ಪ್ರಮುಖವಾಗಿ ಸಂಪೂರ್ಣ ಪ್ಲೇ ಬ್ಯಾಕ್ ಸೈಕಲ್ನಿಂದ ಕೆಲಸದ ಅಕ್ಯುರಸಿಯನ್ನ ಕಂಟ್ರೋಲ್ ಮಾಡಬಹುದು ಹೌದು ಖಂಡಿತವಾಗಿ ಯಾಕಂದ್ರೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಥವಾ ಯಾವುದಾದ್ರೂ ನಿಮಗೆ ಪ್ರಾಡಕ್ಟಿನ ಪರ್ಫಾರ್ಮನ್ಸ್ ಮತ್ತು ಗುಣಮಟ್ಟವನ್ನ ತಿಳಿಯಬೇಕೇಂದ್ರೆ ನೀವು ಮಷಿನ್ನಿನ ಪರ್ಫಾರ್ಮನ್ಸ್ ತಿಳಿದುಕೊಳ್ಳುವ ಅವಶ್ಯಕತೆಯಿದೆ ಓಕೆ ನೀವು ಗರಿಷ್ಠ ಪ್ಯಾರಮೀಟರ್ ಹೊಂದಿಸುತ್ತಿದ್ದರೂ ಸಹ ನೀವು ನಿಜವಾದ ಗುಣಮಟ್ಟವನ್ನು ಪಡೆಯಲು ಬದ್ಧರಾಗಿರದ್ದರು ಆದರೆ ಮೂಲಭೂತವಾಗಿ ನೀವು ಅದನ್ನು ಪಡೆಯುವುದಿಲ್ಲ ಆದ್ದರಿಂದ ನೀವು ಯಾವಾಗಲೂ ವೆಲ್ಡ್ ಗುಣಮಟ್ಟ ಅಥವಾ ಯಾವುದೇ ಪ್ರೊಸೆಸ್ನ ಉತ್ಪನ್ನವನ್ನು ನೋಡಿಕೊಳ್ಳಬೇಕಾತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಪ್ಯಾರಮೀಟರ್ ಬದಲಾಯಿಸಬೇಕಾಗುತ್ತದೆ ಅದು ಮುಖ್ಯವಾಗಿ ಪ್ರಾಡಕ್ಟ್ನಲ್ಲಿ ಅದು ಇಂಡಸ್ಟ್ರಿ 4 0 ಗೆ ಅವಶ್ಯಕವಾದದ್ದು ಆದ್ದರಿಂದ ಫ್ರಿಕ್ಷನ್ ಸ್ಟಿರ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ನಾವು ಜಾರಿಗೆ ತಂದಿದ್ದೇವೆ ಅದು ನಿಮಗೆ ತಿಳಿದಿದೆ ನಾವು ಸಹ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ವಿಭಿನ್ನ ಯಂತ್ರಗಳನ್ನು ಕ್ಲೌಡಿನ ಜೊತೆ ಕನೆಕ್ಟ್ ಮಾಡಿದೆ ಆದ್ದರಿಂದ ಸೋಶಿಯಲ್ ಮೀಡಿಯಾದಲ್ಲಿ ಮತ್ತು ಸಮಾಜದಲ್ಲಿ ಮನುಷ್ಯ ಮಾತಾಡುತ್ತಿರುವಂತೆಯೇ ಒಂದು ಯಂತ್ರಗಳ ಜ್ಞಾನವನ್ನು ಇತರ ಯಂತ್ರದೊಂದಿಗೆ ಹಂಚಿಕೊಳ್ಳಬಹುದು ಮತ್ತು ಅದು ಇಂಡಸ್ಟ್ರಿ 4 0 ರ ಉದ್ದೇಶವನ್ನೂ ಭೌತಿಕವಾಗಿ ಪರಿಹರಿಸುತ್ತದೆ ನಾವು ವಿಭಿನ್ನ ಪ್ರೊಸೆಸ್ ಗಳ ನಡುವೆ ಸಂಪರ್ಕವನ್ನ ಹೊಂದಿರಬೇಕು ಹೌದು ಏಕೆಂದರೆ ನೀವು ಇಂಡಸ್ಟ್ರಿ 4 0 ಎಂದು ಹೇಳಿದಾಗ ನೀವು ಮೂಲಭೂತವಾಗಿ ಅದರ ಅರ್ಥ ವಿವಿಧ ಪ್ರಕಾರಗಳ ಯಂತ್ರಗಳ ಕಾರ್ಯಕ್ಷಮತೆ ಮತ್ತು ಇತರ ಯಂತ್ರದೊಂದಿಗೆ ನಾವು ಹೇಗೆ ಸಂವಹನ ನಡೆಸುತ್ತೇವೆ ಮತ್ತು ಸಪ್ಲೈ ಚೈನ್ ಕೂಡ ಅಂದರೆ ಈ ಅನುಕ್ರಮದಲ್ಲಿ ವಸ್ತುವು ಹೇಗೆ ಬರುತ್ತಿದೆ ಮತ್ತು ಹೊರಹೋಗುತ್ತದೆ ಆದ್ದರಿಂದ ಸಂಪೂರ್ಣ ಬದಲಾವಣೆ ಕಚ್ಚಾ ವಸ್ತುಗಳ ಪೂರೈಕೆಯಿಂದ ತಯಾರಾದ ಉತ್ಪನ್ನದವರೆಗೆ ಒಳಗೊಂಡಿರುತ್ತದೆ ಅದು ಸೈಬರ್ ಸಿಸ್ಟಮ್ನೊಂದಿಗೆ ಕನೆಕ್ಟ್ ಆದಾಗ ಅದು ನನ್ನನ್ನು ಸೈಬರ್ ಸಿಸ್ಟಮ್ಗಳಿಗೆ ಮತ್ತು ಫಿಸಿಕಲ್ ಸಿಸ್ಟಮ್ಗೆ ಕನೆಕ್ಟ್ ಮಾಡುತ್ತದೆ ಮತ್ತು ಇದು ಪ್ರೋಸೆಸ್ ಅನ್ನು ಕಾಂಪ್ಯಾಕ್ಟ್ ಮಾಡಲು ಇಂಡಸ್ಟ್ರಿ 4 0ಗೆ ಬಹಳ ಒಳ್ಳೆಯದು ಆಗಿರುತ್ತದೆ ತುಂಬಾ ಧನ್ಯವಾದಗಳು ಸರಿ ನಾನು ನನ್ನ ಡಾಕ್ಟರಿನ ಸ್ಕಾಲರ್ ಆದ ಶ್ರೀ ದೇವಶಿಶ್ ಮಿಶ್ರಾ ಅವರನ್ನು ವಿನಂತಿಸುತ್ತೇನೆ ದೇವಶಿಶ್ ಮಿಶ್ರಾ ಈ ಇಂಡಸ್ಟ್ರಿ 4 0 ಪ್ರೊಸೆಸ್ ಅನಲೆಸಿಸ್ ಮೇಲೆ ಕೆಲಸ ಮಾಡುತ್ತಾರೆ ಇವರು ಶ್ರೀ ದೇವಶಿಶ್ ಮಿಶ್ರಾ ಇವರು ಈ ಯಂತ್ರವನ್ನು ತ್ವರಿತವಾಗಿ ಚಲಾಯಿಸುತ್ತಾರೆ ಮತ್ತು ವೆಲ್ಡಿಂಗ್ ಪ್ರೊಸೆಸ್ ಬಗ್ಗೆ ನಾವು ಡೆಮಾನ್ಸ್ಟ್ರೇಟ್ ಮಾಡ್ತಿವಿ ಅದು ಡಿಫೆಕ್ಟ್ ಗಳನ್ನ ತೋರಿಸುತ್ತದೆ ಮತ್ತು ನಂತರ ಮೂಲಭೂತವಾಗಿ ಕಾಲಕ್ರಮೇಣ ಡಿಫೆಕ್ಟ್ಗಳ ಹೇಗೆ ನಿರ್ಮೂಲನೆ ಮಾಡಲಾಗುವುದೆಂದು ಇದು ತೋರಿಸುತ್ತೇವೆ ಏಕೆಂದರೆ ನೀವು ಜಾಯ್ನಿಂಗ್ ಪ್ರೊಸೆಸ್ ಯನ್ನು ನೋಡಿದಾಗ ಅಂದ್ರೆ ವಿಭಿನ್ನ ಕಂಪೊನೆಂಟ್ ಜೋಡಣೆ ಮತ್ತು ಇದು ಇತರ ಉತ್ಪಾದನಾ ಟೆಕ್ನಿಕ್ಕಿಗೆ ಪ್ರೊಸೆಸ್ ಆಗಿರಬಹುದು ಆದ್ದರಿಂದ ಆನ್ಲೈನ್ ಆಧಾರದ ಮೇಲೆ ಗುಣಮಟ್ಟದ ಪರಿಶೀಲನೆ ಬಹಳ ಮುಖ್ಯ ಇಲ್ಲದಿದ್ದರೆ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸಬಹುದು ಆದ್ದರಿಂದ ದೇವಶಿಶ್ ದಯವಿಟ್ಟು ನೀವು ಯಂತ್ರವನ್ನು ಬೇಗ ಸ್ವಿಚ್ ಆನ್ ನಂತರ ಪ್ರೊಸೆಸ್ ಅನ್ನು ಡೆಮೋನ್ಸ್ಟ್ರೇಟ್ ಮಾಡಬಹುದೆ ಮತ್ತು ಅದನ್ನು ತೋರಿಸಲು ಬಯಸುತ್ತೇನೆ ಕಳಪೆ ಗುಣಗಳು ಹೇಗೆ ಬದಲಾಗುತ್ತವೆ ಮತ್ತು ಉತ್ತಮವಾದವುಗಳೊಂದಿಗೆ ಬರಲಿವೆ ಎಂಬುದನ್ನು ದಯವಿಟ್ಟು ತೋರಿಸಿ ನನ್ನ ಹಿಂದೆ ನೀವು ಇಲ್ಲಿ ನೋಡುತ್ತಿರುವುದು ಸ್ಥಳೀಯ ಫ್ರಿಕ್ಷನ್ ಸ್ಟಿರ್ ವೆಲ್ಡಿಂಗ್ ಯಂತ್ರವಾಗಿದ್ದು ಎರಡು ವಿಭಿನ್ನ ವಸ್ತುಗಳ ಮೇಲೆ ಫ್ರಿಕ್ಷನ್ ಸ್ಟಿರ್ ವೆಲ್ಡಿಂಗ್ ಮಾಡಬಹುದು ಆದ್ದರಿಂದ ಈ ನಿರ್ದಿಷ್ಟ ಯಂತ್ರವು ಲಿನೀಯರ್ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಅಂದರೆ ಎರಡು ವಿಭಿನ್ನ ವಸ್ತುಗಳು ಲಿನೀಯರ್ ಶೈಲಿಯಲ್ಲಿ ಒಟ್ಟಿಗೆ ಬೆಸುಗೆ ಹಾಕಬಲ್ಲವು ಆದ್ದರಿಂದ ನನ್ನೊಂದಿಗೆ ಶ್ರೀ ದೇವಾಶಿಶ್ ಮಿಶ್ರಾ ಅವರು ಈ ನಿರ್ದಿಷ್ಟ ವಿಭಾಗದಲ್ಲಿ ಸ್ಕಾಲರ್ ಆಗಿದ್ದಾರೆ ಮತ್ತು ಈ ನಿರ್ದಿಷ್ಟ ಯಂತ್ರವು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅವರು ನಿಮಗೆ ವಿವರಿಸಲಿದ್ದಾರೆ ಆದರೆ ಅದಕ್ಕೂ ಮೊದಲು ಈ ನಿರ್ದಿಷ್ಟ ಯಂತ್ರವನ್ನು ಇಲ್ಲಿ ತೋರಿಸುವ ಸಂಪೂರ್ಣ ಉದ್ದೇಶ ಏನು ಎಂದು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ನಾವು ಸೈಬರ್ ಫಿಸಿಕಲ್ ಸಿಸ್ಟಮ್ ಗಳು ಮತ್ತು ಇಂಡಸ್ಟ್ರಿ ಐಒಟಿ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ಸೈಬರ್ ಫಿಸಿಕಲ್ ಸಿಸ್ಟಮ್ ಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಆದ್ದರಿಂದ ಸೈಬರ್ ಘಟಕ ಮತ್ತು ಈ ವ್ಯವಸ್ಥೆಗಳ ಫಿಸಿಕಲ್ ಘಟಕವು ಜೊತೆಯಾಗಿ ಕೆಲಸ ಮಾಡುತ್ತದೆ ಎಂದು ನಾನು ಮೊದಲೇ ಹೇಳಿದ್ದೇನೆ ಆದ್ದರಿಂದ ನಾವು ವಿಭಿನ್ನ ಸೆನ್ಸರ್ ಗಳನ್ನ ಹೊಂದಿದ್ದೇವೆ ಅದು ಮೂಲತಃ ವಿಭಿನ್ನ ಪ್ಯಾರಾಮೀಟರ್ ಗಳನ್ನ ಕಳುಹಿಸುತ್ತದೆ ಅದನ್ನು ಮಿಶ್ರಾ ಶೀಘ್ರದಲ್ಲೇ ವಿವರಿಸಲಿದ್ದಾರೆ ಸೆನ್ಸರ್ ಪ್ಯಾರಾಮೀಟರ್ ಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಂತರ ಕೆಲವು ಕಂಪ್ಯುಟೇಶನ್ ಗಳನ್ನ ಮಾಡಲಾಗುತ್ತದೆ ಮತ್ತು ಕೆಲವು ಕಂಪ್ಯುಟೇಶನ್ ಆಧಾರದ ಮೇಲೆ ನಿಯಂತ್ರಣವನ್ನು ಪಡೆಯುವದನ್ನ ಸಹ ಈ ಪ್ರತ್ಯೇಕ ಸಿಸ್ಟಮ್ ನಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತದೆ ಆದ್ದರಿಂದ ಸೆನ್ಸಿಂಗ್ ಕಾಂಪೊನೆಂಟ್ ಕಂಪ್ಯೂಟಿಂಗ್ ಮತ್ತು ಕಂಟ್ರೋಲ್ ಒಟ್ಟಿಗೆ ಕೆಲಸ ಮಾಡುವುವು ಈ ನಿರ್ದಿಷ್ಟ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತದೆ ಇದು ಸೈಬರ್ ಫಿಸಿಕಲ್ ಸಿಸ್ಟಮ್ ಆಕ್ಷನ್ ಗೆ ಉತ್ತಮ ಉದಾಹರಣೆಯಾಗಿದೆ ಇಂಡಸ್ಟ್ರಿ 4 0 ಸನ್ನಿವೇಶಗಳಲ್ಲಿ ಕೈಗಾರಿಕಾ ಪರಿಸರಕ್ಕೆ ಈ ರೀತಿಯ ಸಿಸ್ಟಮ್ ಗಳು ಬಹಳ ಮುಖ್ಯ ಆದ್ದರಿಂದ ಶ್ರೀ ಮಿಶ್ರಾ ದಯವಿಟ್ಟು ಈ ನಿರ್ದಿಷ್ಟ ಯಂತ್ರದ ಕೆಲಸವನ್ನು ವಿವರಿಸಬಹುದೇ ಸರಿ ಸರ್ ಇದನ್ನು ಪ್ರೈವೇಟ್ ಲಿಮಿಟೆಡ್ ನಲ್ಲಿ ತಯಾರಿಸಲಾಗುತ್ತದೆ ಮತ್ತು ಇದು ಮೂರು ಆಕ್ಸಿಸ್ ಫ್ರಿಕ್ಷನ್ ಸ್ಟಿರ್ ವೆಲ್ಡರ್ ಆಗಿದೆ ನೀವು ಹೇಳಿದಂತೆ ಇದು ಒಂದೇ ರೀತಿಯ ವಸ್ತುಗಳೊಂದಿಗೆ ಭಿನ್ನವಾದ ವಸ್ತುಗಳನ್ನು ಜಾಯಿನ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಇದು ಗರಿಷ್ಠ ರೊಟೇಶನಲ್ ವೇಗ 200 ಆರ್ಪಿಎಮ್ ಮತ್ತು ಗರಿಷ್ಠ 1000 ಸಲ ಪ್ರತಿ ನಿಮಿಷಕ್ಕೆ ಪಡೆದಿದೆ ಮತ್ತು ಈ ಯಂತ್ರದೊಂದಿಗೆ ನಾವು 10 ಕಿಲೋ ನ್ಯೂಟನ್ 10 ಕಿಲೋ ನ್ಯೂಟನ್ ಕ್ಯಪಾಸಿಟಿ ಇಂಚಿನ ಇನ್ ಬಿಲ್ಟ್ ಲೋಡ್ ಸೆಲ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಡೈರೆಕ್ಷನ್ ಮತ್ತು ಬಳಕೆ ಸಲುವಾಗಿ ಇದು ಫೋರ್ಸ ಭಾಗವನ್ನು ನಮಗೆ ನೀಡುತ್ತದೆ ಇದಲ್ಲದೆ ವೆಲ್ಡಿಂಗ್ ಮಾಡುವ ಯಂತ್ರದ ತಿರುಗುವಿಕೆಯ ವೇಗವನ್ನು ಗ್ರಹಿಸುವ ವೇಗ ಸೆನ್ಸರ್ ಗಳ ನಾವು ಹೊಂದಿದ್ದೇವೆ ಮತ್ತು ಕವರ್ ಗಳು ಇದನ್ನು ಹೊರತುಪಡಿಸಿ ರೊಟೆಶನ್ನಿನ ವೇಗ ಮತ್ತು ಟ್ರಾವೆಲ್ ವೇಗ ನಮಗೆ ಎರಡು ವಿಭಿನ್ನ ಪ್ಯಾರಮೀಟರ್ ಗಳಿವೆ ಈ ಕಾನ್ಸೆಪ್ಟ್ ವರೆಗೆ ಆದರೆ ಈ ಯಂತ್ರದಲ್ಲಿ ನಾವು ರಿಯಲ್ ಟೈಂನಲ್ಲಿ ನಿಯಂತ್ರಿಸಲು ಸಾಧ್ಯವಿಲ್ಲ ಹಾಗಾದ್ರೆ ಈ ಸೆನ್ಸರ್ ಗಳು ಈಗ ಎಲ್ಲಿವೆ ರಿಯಲ್ ಟೈಂ ಮಾನಿಟರಿಂಗ್ ಮತ್ತು ಈ ಮಾರ್ಗದ ನಿಯಂತ್ರಿತ ವೀಡಿಯೊ ನಾವು ಇಲ್ಲಿ ಎರಡು ಅಲ್ಯೂಮಿನಿಯಂ ಫಲಕಗಳನ್ನು ಹೊಂದಿದ್ದೇವೆ ಅವುಗಳ ನಡುವೆ ಯಾವುದೇ ಅಂತರವನ್ನು ಕಾಯ್ದುಕೊಳ್ಳದೆ ಪರಸ್ಪರ ಹತ್ತಿರ ಇಡಲಾಗಿದೆ ಮತ್ತು ಈ ಎರಡು ವಸ್ತುಗಳನ್ನು ಬೆಸುಗೆ ಹಾಕುವ ಟೂಲ್ ಇದು ಆದ್ದರಿಂದ ನಮ್ಮಲ್ಲಿ ಎರಡು ವಸ್ತುಗಳು ಅಲ್ಯೂಮಿನಿಯಂ ಮತ್ತು ಈ ನಿರ್ದಿಷ್ಟ ಸಾಧನವು ಸ್ಟೀಲ್ ಟೂಲ್ ಆಗಿದೆ ಹೌದು ಇದು ಎಚ್ 1 ಟೂಲ್ ಸರಿ ಇದು ವರ್ಕ್ಪೀಸ್ನ ಆಯಾಮಕ್ಕೆ ಅನುಗುಣವಾಗಿ ರಚಿಸಲಾಗಿದೆ ಸರಿ ಆದ್ದರಿಂದ ಈ ವಸ್ತುವಿನ ದಪ್ಪವು 2 ಆದ್ದರಿಂದ ನಮ್ಮಲ್ಲಿ 2 2 ಮಿಮೀ ಉದ್ದವಿರುವ ಪಿನ್ ಇದೆ ಮತ್ತು ಇದು ಪಿನ್ ವ್ಯಾಸವು 5 ಮಿಮೀ ಮತ್ತು ನಾವು 30 ಎಂಎಂ ವ್ಯಾಸದ ಈ ಭುಜವನ್ನು ಹೊಂದಿದೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ನೋಡಬಹುದೇ ವಾಸ್ತವವಾಗಿ ಇದು GY ಹಾಗಾಗಿ ನಾನು ಯಂತ್ರವನ್ನು ಸ್ವಿಚ್ ಆನ್ ಮಾಡುತ್ತೇನೆ ಮತ್ತು ಇದು ರಿಮೋಟ್ ಕಂಟ್ರೋಲ್ ಫಲಕವಾಗಿದ್ದು ನಾನು ಭದ್ರತೆಯನ್ನು ಹೆಚ್ಚಿಸಲಿದ್ದೇನೆ ನಂತರ ಇದು ರಿಮೋಟ್ ಕಂಟ್ರೋಲ್ ಇದು ನೀವು ದೂರದಿಂದಲೇ ಮಾಡಬಹುದು ನೀವು ಯಂತ್ರವನ್ನು ದೂರದಿಂದಲೂ ನಿಯಂತ್ರಿಸಬಹುದು ಸರಿ ಸರ್ ಆದೀತು ಸರ್ ಆದ್ದರಿಂದ ಇಲ್ಲಿ ಆರಂಭದಲ್ಲಿ ನಾವು ರೋಟೇಷನಲ್ ವೇಗ ಮತ್ತು ವಿದ್ಯುತ್ ವೇಗವನ್ನು ಕೆಲವು ರೀತಿಯಲ್ಲಿ ಹೊಂದಿಸಿದ್ದೇವೆ ಅವುಗಳು ಕೆಲವು ಪಡೆಯಲು ಬದ್ಧವಾಗಿರುತ್ತವೆ ಇಲ್ಲಿ ನೀವು ನೋಡುವುದು ಮಿಲ್ಲಿಂಗ್ ಯಂತ್ರ ಹಳೆಯ ಮಾದರಿಯ ಸಾಂಪ್ರದಾಯಿಕ ಲಂಬ ಮಿಲ್ಲಿಂಗ್ ಯಂತ್ರ ನಿಮಗೆ ತಿಳಿದಿರುವಂತೆ ಮಿಲ್ಲಿಂಗ್ ಯಂತ್ರವನ್ನು ಕೆಲವು ಲೋಹದ ಹಾಳೆಗಳ ಸರಾಗವಾಗಿಸಲು ಬಳಸಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ಮಿಲ್ಲಿಂಗ್ ಯಂತ್ರವು ವಿಭಿನ್ನ ತಂತ್ರಜ್ಞಾನಗಳ ಸಹಾಯದಿಂದ ಘರ್ಷಣೆ ಸ್ಟಿರ್ ವೆಲ್ಡಿಂಗ್ ಯಂತ್ರವಾಗಿ ರೂಪಾಂತರಗೊಂಡಿದೆ ಇದನ್ನು ಈ ನಿರ್ದಿಷ್ಟ ಪ್ರಯೋಗಾಲಯದಲ್ಲಿ ಪಿಎಚ್ಡಿ ಸ್ಕಾಲರ್ ಶ್ರೀ ಮಹತ್ವ ವಿವರಿಸುತ್ತಾರೆ ಆದ್ದರಿಂದ ಶ್ರೀ ಮಹತ್ವ ಅವರೇ ಈ ನಿರ್ದಿಷ್ಟ ಯಂತ್ರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ದಯವಿಟ್ಟು ವಿವರಿಸಬಹುದೇ ಇದು ವರ್ಟಿಕಲ್ ಮ್ಯಾನುಯಲ್ ಮಿಲ್ಲಿಂಗ್ ಯಂತ್ರ ಮತ್ತು ಈ ಯಂತ್ರವು ಈ ಸ್ಪಿಂಡಲ್ ವೇಗದ ವ್ಯಾಪಕ ಶ್ರೇಣಿಯನ್ನು ಪಡೆದುಕೊಂಡಿದೆ ಮತ್ತು ಈ ಯಂತ್ರವು ವಿಶಾಲ ಯಂತ್ರ ಅಥವಾ ಟೇಬಲ್ ಅನ್ನು ಸಹ ಪಡೆದುಕೊಂಡಿದೆ ಮತ್ತು ಈ ಟೇಬಲ್ 600 ಕೆಜಿ ವರೆಗೆ ತೂಕವನ್ನು ಹೊಂದಿರುತ್ತದೆ ಮತ್ತು ಸ್ಪಿಂಡಲ್ ಆರ್ಪಿಎಂ 31 5 ಆರ್ಪಿಎಂನಿಂದ 1800 ಆರ್ಪಿಎಂ ವರೆಗೆ ಇರಬಹುದು ಮತ್ತು ಅದೇ ಸಮಯದಲ್ಲಿ ಈ ಟೇಬಲ್ x ಆಕ್ಸಿಸ್ y ಆಕ್ಸಿಸ್ z ಆಕ್ಸಿಸ್ ಉದ್ದಕ್ಕೂ ಚಲಿಸಬಹುದು16 ಸಲ ಪ್ರತಿ ನಿಮಿಷಕ್ಕೆ 1600 ಸಲ ಪ್ರತಿ ನಿಮಿಷಕ್ಕೆ ಇದರ ಸಹಾಯದಿಂದ ಸ್ಪಿಂಡಲ್ ವೇಗ ಮತ್ತು ವೇಗದ ದರ ಮತ್ತು ಅದರ ಹೆಚ್ಚಿನ ತೂಕವನ್ನು ಸಾಗಿಸುವ ಸಾಮರ್ಥ್ಯ ಈ ಯಂತ್ರವನ್ನು ಒಂದೇ ರೀತಿಯ ಮತ್ತು ಭಿನ್ನವಾದ ವಸ್ತುಗಳ ಘರ್ಷಣೆ ಸ್ಟಿರ್ ವೆಲ್ಡಿಂಗ್ಗೆ ಬಳಸಬಹುದು ಮತ್ತು ಇಲ್ಲಿಯವರೆಗೆ ನಾವು ಈ ಯಂತ್ರವನ್ನು ಮ್ಯಾನುಯಲ್ ಎಫ್ಎಸ್ಡಬ್ಲ್ಯೂ ಯಂತ್ರವಾಗಿ ಪರಿವರ್ತಿಸಿದ್ದೇವೆ ಮತ್ತು ನಾವು ಎಫ್ಎಸ್ಡಬ್ಲ್ಯೂ ಅನ್ನು ಅಲ್ಯೂಮಿನಿಯಂ ಶೀಟ್ ಮೇಲೆ ಮತ್ತು ಬೇರೆ ತರಹದ ಅಲ್ಯೂಮಿನಿಯಂ ಶೀಟ್ ಮೇಲೆ ಪರ್ಫಾರ್ಮ್ ಮಾಡಿದ್ದೇವೆ ಅಲ್ಯೂಮಿನಿಯಂ ಶೀಟ್ ಮತ್ತು ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಲು ನಾವು ಈ ಯಂತ್ರವನ್ನು ಒಂದೇ ಸೆನ್ಸರ್ ನೊಂದಿಗೆ ಪರಸ್ಪರ ರಿಲೇಟ್ ಮಾಡಿದ್ದೇವೆ ಯಾವ ರೀತಿ ಅಂದರೆ ಪೀಜೋಎಲೆಕ್ಟ್ರಿಕ್ ಡೈನಮೋಮೀಟರ್ ಅನ್ನು ಈ ಸ್ಪಿಂಡಲ್ಗಳೊಂದಿಗೆ ವೆಲ್ಡಿಂಗ್ ಸಮಯದಲ್ಲಿ ಈ ಪೀಜೋಎಲೆಕ್ಟ್ರಿಕ್ ಡೈನಮೋಮೀಟರ್ ಬಳಸಿ ಸ್ಥಾಪಿಸಲಾಗಿದೆ ಚಲನೆಯ ಮೇಲೆ ಕಾರ್ಯನಿರ್ವಹಿಸುವ ಶಕ್ತಿಗಳು ನಾವು ಒಂದು ಮಾನಿಟರ್ ಮಾಡಬಹುದು ಮತ್ತು ಅದೇ ಸಮಯದಲ್ಲಿ ನಾವು ಥರ್ಮೋ ಬಫರ್ಸ್ಟೊ ಅಥವಾ ಇತರ ಸಂವೇದಕಗಳನ್ನು ಸಂಯೋಜಿಸಿದ್ದೇವೆ ವೆಲ್ಡಿಂಗ್ ಮತ್ತು ಶಾಖದ ಇನ್ಪುಟ್ ಮತ್ತು ಪವರ್ ಸೆನ್ಸರ್ ಅನ್ನು ಬಳಸುವ ಮೂಲಕ ನಾವು ಈ ಯಂತ್ರದಿಂದ ಉಪಯೋಗಿಸುವ ವಿದ್ಯುತ್ ಶಕ್ತಿಯನ್ನು ಅಳೆಯಬಹುದು ಆದ್ದರಿಂದ ಈ ಡೇಟಾದ ಸಹಾಯದಿಂದ ಅಂದರೆ ಸಿಂಗಲ್ ಫ್ಲೋ ಸ್ಟಿರ್ ವೆಲ್ಡಿಂಗ್ ಶಾಖ ಇನ್ಪುಟ್ ಮತ್ತು ವಿದ್ಯುತ್ ಮಾರ್ಗ ಮತ್ತು ವಿದ್ಯುತ್ ಮಾರ್ಗ ಈ ಯಂತ್ರವು ನೀಡಿರುವ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಬಹುದು ಆದಾಗ್ಯೂ ಇದು ಸಿಎನ್ಸಿ ನಿಯಂತ್ರಿತ ಯಂತ್ರ ನಿಯಂತ್ರಣ ಯಂತ್ರವಲ್ಲ ಆದ್ದರಿಂದ ವೆಲ್ಡಿಂಗ್ ಪೀಜೋಎಲೆಕ್ಟ್ರಿಕ್ ಡೈನಮೋಮೀಟರ್ ಅನ್ನು ಚಾರ್ಜ್ ಆಂಪ್ಲಿಫೈಯರ್ನೊಂದಿಗೆ ಸಂಪರ್ಕಿಸಿದ ನಂತರ ಈ ಸಂಪೂರ್ಣ ಡೇಟಾವನ್ನು ಬಳಸಬಹುದು ಮತ್ತು ಈ ಪೀಜೋಎಲೆಕ್ಟ್ರಿಕ್ ಡೈನಮೋಮೀಟರ್ ಒಳಗೆ ಕೆಲವು ಪೀಜೋಎಲೆಕ್ಟ್ರಿಕ್ ಕ್ರಿಸ್ಟಲ್ ಗಳು ಇವೆ ಆದ್ದರಿಂದ ಸ್ಪಿಂಡಲ್ ಒಂದು ರೀತಿಯ ಬಲವನ್ನು ಅನುಭವಿಸುತ್ತಿರುವಾಗ ಆ ಪೀಜೋಎಲೆಕ್ಟ್ರಿಕ್ ಸ್ಫಟಿಕದಲ್ಲಿ ವಿದ್ಯುತ್ ವೋಲ್ಟ್ ಉತ್ಪತ್ತಿಯಾಗುತ್ತದೆ ಮತ್ತು ಸೆನ್ಸರ್ ಗಳನ್ನು ಬಳಸುವ ಮೂಲಕ ನಮ್ಮ ಕಂಪ್ಯೂಟರ್ ಅನ್ನು ಬಳಸುವ ಮೂಲಕ ನಾವು ವೋಲ್ಟೇಜ್ ಅನ್ನು ದಾಖಲಿಸುತ್ತೇವೆ